ಮಿತಿಗಳು ಮತ್ತು ಫಿಟ್ಗಳ ವ್ಯವಸ್ಥೆಗಳೊಂದಿಗೆ ಮುಂದುವರಿಯುತ್ತಾ ನಾವು ಈಗ ಟೇಲರ್ನ ತತ್ವವನ್ನು Taylor's Principle ಬಹಳ ಮುಖ್ಯವಾದ ತತ್ವವಾಗಿ ನೋಡುತ್ತೇವೆ ಇದನ್ನು ಈ GO ಗೇಜ್ ಮತ್ತು NO GO ಗೇಜ್ಗಾಗಿ ಬಳಸಲಾಗುತ್ತದೆ GO ಗೇಜ್ NO GO ಗೇಜ್ ಈ ಮಾಪಕಗಳು ಸೂಚಕ ಮಾಪಕಗಳು ಇಲ್ಲಿ ನಾವು ಘಟಕವು ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಮಿತಿ ಮಾಪಕಗಳ ವಿನ್ಯಾಸದಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಟೇಲರ್ ಪ್ರಸ್ತಾಪಿಸಿದ ಸಿದ್ಧಾಂತವು ಕಾರ್ಯವನ್ನು ವ್ಯಾಖ್ಯಾನಿಸುವುದಲ್ಲದೆ ಹೆಚ್ಚಿನ ಮಿತಿ ಮಾಪಕಗಳ ಸ್ವರೂಪವನ್ನು ಸಹ ವ್ಯಾಖ್ಯಾನಿಸುತ್ತದೆ ದಯವಿಟ್ಟು ಅಂಡರ್ಲೈನ್ ಮಾಡಿ ಕಾರ್ಯವನ್ನು ವ್ಯಾಖ್ಯಾನಿಸುವುದಲ್ಲದೆ ಹೆಚ್ಚಿನ ಮಿತಿ ಮಾಪಕಗಳ ರೂಪವನ್ನೂ ಸಹ ವ್ಯಾಖ್ಯಾನಿಸುತ್ತದೆ ಟೇಲರ್ನ ತತ್ವವು ಹೇಳುತ್ತದೆ GO ಗೇಜ್ ಅನ್ನು LLH ಮತ್ತು HLS ನ ಗರಿಷ್ಠ ವಸ್ತು ಸ್ಥಿತಿಯನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ ರಂಧ್ರದ ಕಡಿಮೆ ಮಿತಿ ಮತ್ತು ಶಾಫ್ಟ್ನ ಹೆಚ್ಚಿನ ಮಿತಿ ಇದು ದುಂಡಗಿನ ಆಕಾರ ಗಾತ್ರ ಸ್ಥಳ ಮತ್ತು ಇತರ ಸಂಭವನೀಯ ವಿಷಯಗಳಂತಹ ಅನೇಕ ಸಂಬಂಧಿತ ಆಯಾಮಗಳುನ್ನು ಏಕಕಾಲದಲ್ಲಿ ಪರಿಶೀಲಿಸಬೇಕು ಎರಡು ಪ್ರಮುಖ ಅಂಶಗಳು ಇದು ಗರಿಷ್ಠ ವಸ್ತು ಸ್ಥಿತಿಯನ್ನು ಪರಿಶೀಲಿಸಬೇಕು ನೀವು ಗರಿಷ್ಠ ವಸ್ತು ಸ್ಥಿತಿಯನ್ನು ಹೇಳಿದಾಗ ಎರಡು ಸಂಯೋಗದ ಮೇಲ್ಮೈಗಳಿಗೆ ಅಂದರೆ L H ಮತ್ತು H S ಇದು ಸಾಧ್ಯವಾದಷ್ಟು ಸಂಬಂಧಿತ ಆಯಾಮಗಳನ್ನು ಏಕಕಾಲದಲ್ಲಿ ಪರಿಶೀಲಿಸಬೇಕು ಇದರರ್ಥ ಹೇಳುವುದಾದರೆ ನಾನು ಒಂದು ಘಟಕದ ಮೇಲೆ ರಂಧ್ರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇನೆ ಮತ್ತು ನಂತರ ನಾನು ಗೇಜ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಇದು GO ಗೇಜ್ ಆಗಿದೆ ಆದ್ದರಿಂದ ನಾನು GO ಗೇಜ್ ಅನ್ನು ಸೇರಿಸಿದಾಗ ದುಂಡಗಿನ ಗಾತ್ರ ಸ್ಥಳ ಮತ್ತು ಗರಿಷ್ಠ ವಸ್ತು ಪರಿಸ್ಥಿತಿಗಳಂತಹ ಎಲ್ಲಾ ವೈಶಿಷ್ಟ್ಯಗಳನ್ನು ನಾನು ಪರಿಶೀಲಿಸಬೇಕು NO GO ಗೇಜ್ ಅನ್ನು ಕನಿಷ್ಠ ವಸ್ತು ಸ್ಥಿತಿಯನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ ಅಂದರೆ H H ಅಥವಾ L ಅದು ಒಂದು ಸಮಯದಲ್ಲಿ ಒಂದು ಆಯಾಮವನ್ನು ಪರಿಶೀಲಿಸಬಾರದು ಆದ್ದರಿಂದ ಪ್ರತಿಯೊOದು ಆಯಾಮಕ್ಕೂ ಪ್ರತ್ಯೇಕ GO ಗೇಜ್ ಅಗತ್ಯವಿದೆ ಇದು ಒಂದು ಸಮಯದಲ್ಲಿ ಒಂದು ಆಯಾಮವನ್ನು ಮಾತ್ರ ಪರಿಶೀಲಿಸಬೇಕು ಹಿಂದಿನ ಸಂದರ್ಭದಲ್ಲಿ ಅದು ಸಾಧ್ಯವಾದಷ್ಟು ಸಂಬಂಧಿತ ಆಯಾಮಗಳನ್ನು ಏಕಕಾಲದಲ್ಲಿ ಪರಿಶೀಲಿಸಬೇಕು ಆದರೆ ಇಲ್ಲಿ ಅದು ಒಂದು ಸಮಯದಲ್ಲಿ ಒಂದು ಆಯಾಮವನ್ನು ಮಾತ್ರ ಪರಿಶೀಲಿಸಬೇಕು ಆದ್ದರಿಂದ ಪ್ರತಿಯೊಂದು ಆಯಾಮಗಳಿಗೆ ಪ್ರತ್ಯೇಕ NOT GO ಅಥವಾ NO GO ಗೇಜ್ ಅಗತ್ಯವಿದೆ ತಪಾಸಣೆ ಸಮಯದಲ್ಲಿ GO ಭಾಗ ಮೂಲತಃ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ನಾವು ಈ ಭಾಗವು GO ಗೇಜ್ ಆಗಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಎರಡು ಮಾಪಕಗಳನ್ನು ಹೊಂದುವ ಬದಲು ಅದು ಪ್ಲಗ್ ಗೇಜ್ ಆಗಿರಬಹುದು ಅಥವಾ ಅದು ಸ್ನ್ಯಾಪ್ ಗೇಜ್ ಆಗಿರಬಹುದು ಅಥವಾ ಅದು ಪ್ಲಂಗಿಂಗ್ ಮುಳುಗುವುದು ಆಗಿರಬಹುದು ಅದುನ್ನು ರಂಧ್ರದೊಳಗೆ ತಳ್ಳಬಹುದು ಮತ್ತು ನೋಡಬಹುದು ಇದು ಸಣ್ಣ ಆಕಾರ ಅನುಪಾತದ ರಂಧ್ರಗಳನ್ನು ಪರಿಶೀಲಿಸಬಹುದು ನೀವು ದೊಡ್ಡ ಆಕಾರ ಅನುಪಾತ ರಂಧ್ರಗಳನ್ನು ಹೊಂದಿದ್ದರೆ ಮ್ಯಾಂಡ್ರಿಲ್ನ ಉದ್ದವು ದೊಡ್ಡದಾಗಿರುತ್ತದೆ ಆದ್ದರಿಂದ ಅದನ್ನು ಒಳಗೆ ತಳ್ಳಿದಾಗ ಜ್ಯಾಮಿತೀಯ ನಿಯತಾಂಕವನ್ನು ಪರಿಶೀಲಿಸುತ್ತದೆ ಒಂದು ಕಡೆ GO ಆಗಿರುತ್ತದೆ ಒಂದು ಕಡೆ NO GO ಆಗಿರುತ್ತದೆ ನೀವು ಯಾವಾಗಲೂ ಸ್ವತಂತ್ರ ಮಾಪಕಗಳನ್ನು ಹೊಂದಬಹುದು ಆದರೆ ಸಮಸ್ಯೆ ನಿರ್ವಹಿಸುತ್ತಿದೆ ಎರಡೂ ಮಾಪಕಗಳನ್ನು ಉಳಿಸಿಕೊಳ್ಳುವುದು ಸಮಸ್ಯೆಯಾಗುತ್ತದೆ ಆದ್ದರಿಂದ ಜನರು ಸುಂದರವಾದ ಆಲೋಚನೆಯೊಂದಿಗೆ ಹೊರಬಂದಿದ್ದಾರೆ ನಮಗೆ ಒಂದು ಕಡೆ GO ಇರಲಿ ಒಂದು ಕಡೆ NO GO ಇರಲಿ GO ಗೇಜ್ ಇದು ಏಕಕಾಲದಲ್ಲಿ ಅನೇಕ ವೈಶಿಷ್ಟ್ಯಗಳನ್ನು ಅಥವಾ ಸಾಧ್ಯವಾದಷ್ಟು ಮಾಹಿತಿಯನ್ನು ಪರಿಶೀಲಿಸಲು ಪ್ರಯತ್ನಿಸುತ್ತದೆ ಇಲ್ಲಿ ಅದು ಒಂದು ಸಮಯದಲ್ಲಿ ಒಂದನ್ನು ಮಾತ್ರ ಪರಿಶೀಲಿಸುತ್ತದೆ ತಪಾಸಣೆಯ ಸಮಯದಲ್ಲಿ ಗೇಜ್ನ GO ಭಾಗವು ರಂಧ್ರವನ್ನು ಪ್ರವೇಶಿಸಬೇಕು ಅಥವಾ ಅನಗತ್ಯ ಬಲವನ್ನು ಬಳಸದೆ ಗೇಜ್ನ ತೂಕದ ಕೆಳಗೆ ಶಾಫ್ಟ್ನ ಮೇಲೆ ಹಾದುಹೋಗಬೇಕು ನೀವು ರಂಧ್ರವನ್ನು ಪರಿಶೀಲಿಸುತ್ತಿದ್ದರೆ NO GO ಗೇಜ್ ಸೈಡ್ ಪ್ರವೇಶಿಸಬಾರದು ಅಥವಾ ಹಾದುಹೋಗಬಾರದು ಗೇಜ್ನ GO ಬದಿಯ ಮೂಲ ಅಥವಾ ನಾಮಮಾತ್ರದ ಗಾತ್ರವು L H ಅಥವಾ H S ಎಂದರೇನು ಶಾಫ್ಟ್ನ ಹೆಚ್ಚಿನ ಮಿತಿ ಇದಕ್ಕೆ ವಿರುದ್ಧವಾಗಿ ಗರಿಷ್ಠ ಲೋಹದ ಸ್ಥಿತಿಯನ್ನು ಪರೀಕ್ಷಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿರುವುದರಿಂದ NO GO ಗೇಜ್ನ ಮೂಲ ಅಥವಾ ನಾಮಮಾತ್ರದ ಗಾತ್ರವು H H ಅಥವಾ L S ಗೆ ಅನುರೂಪವಾಗಿದೆ ಏಕೆಂದರೆ ಇದು ಕನಿಷ್ಟ ವಸ್ತು ಸ್ಥಿತಿಯನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ GO ಗೇಜ್ ಮತ್ತು NO GO ಗೇಜ್ ವಿನ್ಯಾಸಗೊಳಿಸಲು ಟೇಲರ್ನ ತತ್ವವನ್ನು ಬಳಸಲಾಗುತ್ತದೆ GO ಗೇಜ್ ಒಂದು ಬದಿಯಲ್ಲಿರುತ್ತದೆ NO GO ಗೇಜ್ ಇನ್ನೊಂದು ಬದಿಯಲ್ಲಿರುತ್ತದೆ GO ಗೇಜ್ ಏಕಕಾಲದಲ್ಲಿ ದುಂಡಗಿನ ಆಕಾರ ಗಾತ್ರ ಮತ್ತು ಗರಿಷ್ಠ ವಸ್ತು ಸ್ಥಿತಿಯನ್ನು ಪರಿಶೀಲಿಸುತ್ತದೆ NO GO ಗೇಜ್ ಒಂದು ಸಮಯದಲ್ಲಿ ಕೇವಲ ಒಂದು ಆಯಾಮವನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತದೆ ಮತ್ತು ಇದು ಕನಿಷ್ಟ ವಸ್ತು ಸ್ಥಿತಿಯನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ ಏಕಕಾಲದಲ್ಲಿ ರಂಧ್ರದ ಒಂದಕ್ಕಿಂತ ಹೆಚ್ಚು ಆಯಾಮಗಳನ್ನು ಪರೀಕ್ಷಿಸಲು GO ಪ್ಲಗ್ ಅನ್ನು ಬಳಸುವುದರಿಂದ GO ಪ್ಲಗ್ ಗೇಜ್ ಸಂಪೂರ್ಣ ವೃತ್ತಾಕಾರದ ಅಡ್ಡ ವಿಭಾಗವಾಗಿರಬೇಕು ಮತ್ತು ರಂಧ್ರದ ಪೂರ್ಣ ಉದ್ದಕ್ಕೆ ಇರಬೇಕು ಎಂದು ಇಲ್ಲಿ ಪರಿಶೀಲಿಸುವುದು ಸೂಕ್ತವಾಗಿದೆ ಆದ್ದರಿಂದ ನೀವು ರಂಧ್ರವನ್ನು ಹೊಂದಿದ್ದರೆ ಮತ್ತು ನನಗೆ GO ಗೇಜ್ ಇದೆ ಎಂದು ನೀವು ಹೇಳುತ್ತಿದ್ದರೆ ಊಹಿಸಿಕೊಳ್ಳಿ ಈ GO ಗೇಜ್ ರಂಧ್ರದ ಮೂಲಕ ಸಂಪೂರ್ಣವಾಗಿ ಪ್ರವೇಶಿಸಬೇಕು ಮತ್ತು ಅದು ಇನ್ನೊಂದು ಬದಿಯ ಮೂಲಕ ಹೊರಬರಬೇಕು ನಂತರ ನೀವು ರಂಧ್ರದ ಆಕಾರ ಮತ್ತು ಗಾತ್ರವನ್ನು ಪರೀಕ್ಷಿಸಲು ಪ್ರಯತ್ನಿಸಬಹುದು ಇದು ರಂಧ್ರ ಮತ್ತು ಇದು ನಿಮ್ಮ GO ಗೇಜ್ ಆಗಿದೆ ಈಗ ಸುಳಿವು ಏನು GO ಗೇಜ್ ಪೂರ್ಣ ಉದ್ದಕ್ಕೆ ಹೋಗಬೇಕು ಆದ್ದರಿಂದ ಅಂದರೆ ನೀವು GO ಗೇಜ್ ಹೊಂದಿದ್ದರೆ ಮತ್ತು ನಿಮ್ಮ ಬಳಿ GO ಗೇಜ್ ಇಲ್ಲದಿದ್ದರೆ ಸ್ವಾಭಾವಿಕವಾಗಿ ಏನಾಗಬಹುದು ಎಂಬುದು ದೃಶ್ಯ ಗುರುತಿನ ಮೂಲಕವೇ ನೀವು GO ಸೈಡ್ ಅನ್ನು ನೋಡಬಹುದು ಇದು ಹಸಿರು ಬಣ್ಣದಲ್ಲಿರುತ್ತದೆ NO GO ಕೆಂಪು ಬಣ್ಣದಲ್ಲಿರುತ್ತದೆ ಬಣ್ಣ ಸಿಪ್ಪೆ ಸುಲಿದಿದ್ದರೆ ಅಥವಾ ನಿಮಗೆ ಬರವಣಿಗೆಯನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದಿದ್ದರೆ ನಿಮ್ಮ ಮನಸ್ಸನ್ನು ಸೆಳೆಯುವ ಮುಂದಿನ ವಿಷಯವೆಂದರೆ GO ಗೇಜ್ ಯಾವಾಗಲೂ ಉದ್ದವಾಗಿರುತ್ತದೆ NO GO ಗೇಜ್ ಚಿಕ್ಕದಾಗಿರುತ್ತದೆ ತಪಾಸಣೆಯ ಸಮಯದಲ್ಲಿ ಯಾವುದೇ ನೇರತೆ ಅಥವಾ ದುಂಡಗಿನ ಕೊರತೆಯಿದ್ದರೆ ಅದನ್ನು ಖಚಿತಪಡಿಸಿಕೊಳ್ಳಬಹುದು ದುಂಡುತನ ಎಂದರೇನು ಇದು ಸಿಲಿಂಡರ್ ವಿಭಾಗಗಳು ಮತ್ತು ನೀವು ಈ ಭಾಗವನ್ನು ನೋಡಲು ಪ್ರಯತ್ನಿಸಿದಾಗ ನಾವು ಇಲ್ಲಿ ನೋಡುವುದು ರಂಧ್ರದ ದುಂಡುತನ GO ಗೇಜ್ನ ಪೂರ್ಣ ಪ್ರವೇಶವನ್ನು ಅನುಮತಿಸಲಾಗುವುದಿಲ್ಲ ಆದ್ದರಿಂದ ಇದು ಯಾವುದೇ ಅಡ್ಡ ವಿಭಾಗದಲ್ಲಿ ವ್ಯಾಸವನ್ನು ನಿಯಂತ್ರಿಸುವುದಲ್ಲದೆ ಬೋರ್ ಜೋಡಣೆಯನ್ನು ಖಚಿತಪಡಿಸುತ್ತದೆ ನಾನು ಈಗಾಗಲೇ ಒಂದು ಘಟಕವನ್ನು ಸೆಳೆದಿದ್ದೇನೆ ನೀವು ಈ ರೀತಿಯ ಘಟಕವನ್ನು ಹೊಂದಬಹುದು ಪ್ರತಿ ವಿಭಾಗದಲ್ಲಿ ನೀವು ಅಳೆಯಲು ಪ್ರಯತ್ನಿಸಿದಾಗ ಅದು ನಿಖರವಾಗಿ 20 ಪ್ಲಸ್ ಅಥವಾ ಮೈನಸ್ 0 1 ಮಿಲಿಮೀಟರ್ ಆಗಿರುತ್ತದೆ ಅದು ಆ ವ್ಯಾಪ್ತಿಯಲ್ಲಿ ಬೀಳುತ್ತದೆ ಆದರೆ ಒಟ್ಟಾರೆಯಾಗಿ ನೀವು ಈ ಘಟಕದ ಜೋಡಣೆಯನ್ನು ನೋಡಿದರೆ ಶಾಫ್ಟ್ ಸಂಪೂರ್ಣವಾಗಿ ಬಾಗುತ್ತದೆ ಅದನ್ನು ಬೋರ್ ಒಳಗೆ ತಳ್ಳಿದಾಗ ಅಥವಾ ಬೋರ್ ಕೊರೆಯುವಾಗ ಸ್ವಲ್ಪ ತಪ್ಪಾಗಿ ಜೋಡಣೆ ಮಾಡಿದರೆ ಅದನ್ನು ಈ ಮಾಪಕದಿಂದ ಕಂಡುಹಿಡಿಯಬಹುದು ಅದಕ್ಕಾಗಿಯೇ ಅದನ್ನು ಕೇಳಲಾಗುತ್ತದೆ ಅದು ಪೂರ್ಣ ಉದ್ದಕ್ಕೆ ಹೋಗುವ ನಿರೀಕ್ಷೆಯಿದೆ ಅದಕ್ಕಾಗಿಯೇ ನಾವು ಹೇಳಿದ್ದೇವೆ ಏಕಕಾಲದಲ್ಲಿ ಅದು ಬಹು ನಿಯತಾಂಕಗಳನ್ನು ಪರಿಶೀಲಿಸುತ್ತದೆ ಪರಿಹರಿಸಲು ನಾವು ಸಂಖ್ಯಾತ್ಮಕವನ್ನು ತೆಗೆದುಕೊಳ್ಳೋಣ 25 ಮಿಲಿಮೀಟರ್ H 8 8 7 ಇವು ಸಂಖ್ಯೆಗಳು ನಾವು ಈಗಾಗಲೇ ಲೆಕ್ಕಾಚಾರಗಳನ್ನು ಮಾಡಿದ್ದೇವೆ ಮತ್ತು ಅದನ್ನು ಪರಿಶೀಲಿಸಲು ನಾವು ಕಂಡುಕೊಂಡಿದ್ದೇವೆ H8 ರಂಧ್ರದ ಗಾತ್ರದ ಮಿತಿಗಳು 25 030 ಮಿಲಿಮೀಟರ್ ಕಡಿಮೆ ಗಾತ್ರವು ಮೂಲ ಗಾತ್ರಕ್ಕೆ ಸಮಾನವಾಗಿರುತ್ತದೆ f 7 ಶಾಫ್ಟ್ನ ಗಾತ್ರದ ಮಿತಿ ಹೆಚ್ಚಿನ ಮಿತಿಯನ್ನು ಹೊಂದಿರುತ್ತದೆ ಇದು ಮತ್ತು ಇದು ಫಿಟ್ ಅನ್ನು ಪರೀಕ್ಷಿಸಲು ಗೇಜ್ ತಯಾರಕರ ಸಹಿಷ್ಣುತೆಯು ಕೆಲಸದ ಸಹಿಷ್ಣುತೆ ವಿನ್ಯಾಸ ಮತ್ತು ಗೇಜ್ ಮತ್ತು ಗ್ಯಾಪ್ ಗೇಜ್ನ ಶೇಕಡಾ 10 ರಷ್ಟಿದೆ ಆದ್ದರಿಂದ ನಾವು ಮೊದಲು ಮಾಡುವುದು ರಂಧ್ರ ಸಹಿಷ್ಣುತೆ ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಮತ್ತು ಅದು HL ಮೈನಸ್ LL ಆಗಿರುತ್ತದೆ ಆದ್ದರಿಂದ ಇದು 25 030 ಮೈನಸ್ 25 ಇದು 0 03 ಮಿಲಿಮೀಟರ್ ಮುಂದಿನದು ಶಾಫ್ಟ್ ಸಹಿಷ್ಣುತೆ 24 970 ಮೈನಸ್ 24 950 ಇದು 0 020 ಮಿಲಿಮೀಟರ್ ಈಗ ಗೇಜ್ ತಯಾರಕರು ಗ್ಯಾಪ್ ಗೇಜ್ಗೆ ಸಹಿಷ್ಣುತೆಯನ್ನು 0 10 ಶೇಕಡಾ ಸ್ವೀಕರಿಸಲಾಗಿದೆ 0 ಆದ್ದರಿಂದ ಇದು 0 002 ಮಿಲಿಮೀಟರ್ ಕೆಲಸದ ಸಹಿಷ್ಣುತೆಗಳು 0 09 ಮಿಲಿಮೀಟರ್ಗಿಂತ ಕಡಿಮೆಯಿರುವುದರಿಂದ ಸವೆತದ ಭತ್ಯೆಯನ್ನು ಪರಿಗಣಿಸಲಾಗುವುದಿಲ್ಲ ನಾವು ಪ್ಲಗ್ ಅನುಮತಿ ಪ್ಲಗ್ ಗೇಜ್ ಬಗ್ಗೆ ಮಾತನಾಡಲು ಬಯಸಿದರೆ ಅದು ಪ್ಲಗ್ ಗೇಜ್ ಅನ್ನು ಪರಿಗಣಿಸುವುದನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ GO ಪ್ಲಗ್ ಗೇಜ್ನ ಆಯಾಮಗಳು 25 000 ಜೊತೆಗೆ 0 003 ಗೆ ಸಮಾನವಾಗಿರುತ್ತದೆ ಮತ್ತು ಇದು ಮೈನಸ್ 0 030 mm Tolerance for Shaft 24 020 mm Gauge makers tolerance for gap gauge 0 002 mm Since the work tolerance are less than 0 09 mm then wear allowance may not be considered Plug Gauge Dimension of Go Plug gauge 25 000 GO ಪ್ಲಗ್ ಗೇಜ್ನ ಮೂಲ ಗಾತ್ರವು ರಂಧ್ರದ ಕಡಿಮೆ ಮಿತಿಗೆ ಸಮನಾಗಿರುವುದರಿಂದ ಇದು ಗರಿಷ್ಠ ವಸ್ತು ಸ್ಥಿತಿಯಾಗಿದೆ ಇದು 25 000 ಮಿಲಿಮೀಟರ್ NO GO ಪ್ಲಗ್ ಗೇಜ್ನ ಮೂಲ ಗಾತ್ರ 25 030 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ NO GO ಪ್ಲಗ್ ಗೇಜ್ನ ಆಯಾಮಗಳು 25 033 ಮತ್ತು 0 000 ಮೈನಸ್ 0 003 ಗೆ ಸಮಾನವಾಗಿರುತ್ತದೆ ಗ್ಯಾಪ್ ಗೇಜ್ಗಾಗಿ GO ಸೈಡ್ ಗರಿಷ್ಠ ವಸ್ತು ಮಿತಿಗೆ ಸಮಾನವಾಗಿರುತ್ತದೆ ಮತ್ತು 24 970mm ಗೆ ಸಮಾನವಾಗಿರುತ್ತದೆ GO ಗ್ಯಾಪ್ ಗೇಜ್ನ ಆಯಾಮಗಳು 24 970 ಪ್ಲಸ್ 0 000 ಗೆ ಮತ್ತು ಇದು ಮೈನಸ್ 0 002 ಮಿಲಿಮೀಟರ್ ಆಗಿರುತ್ತದೆ NOT GO ಸೈಡ್ ಅಥವಾ NO GO ಸೈಡ್ ಗ್ಯಾಪ್ ಗೇಜ್ ಇದು ಶಾಫ್ಟ್ನ ಕಡಿಮೆ ವಸ್ತು ಮಿತಿಗಳು ಇದು 24 950 ಮಿಲಿಮೀಟರ್ ಆದ್ದರಿಂದ NO GO ಗ್ಯಾಪ್ ಗೇಜ್ನ ಆಯಾಮಗಳು 24 000 ಮಿಲಿಮೀಟರ್ಗೆ ಸಮಾನವಾಗಿರುತ್ತದೆ Since Basic size of Go Plug Gauge Lower Limit of Hole M 000 mm Basic size of No Go Plug Gauge 25 030 mm Therefore Dimension of 'No Go' Plug Gauge 25 003 mm Gap Gauge Go side M 970 mm Dimensions of Go Gap Gauge 24 000 mm 0 002 Not Go side L 950 mm Thus dimension of No Go Gap Gauge 24 000 ಈಗ ಈ ಸಮಸ್ಯೆಯಲ್ಲಿ ನೀವು ನೋಡಿದರೆ ನಾವು ಪ್ಲಗ್ ಗೇಜ್ಗಾಗಿ ಪರಿಹರಿಸಿದ್ದೇವೆ ಮತ್ತು ಗ್ಯಾಪ್ ಗೇಜ್ಗೂ ನಾವು ಪರಿಹರಿಸಿದ್ದೇವೆ ಆದ್ದರಿಂದ ಇದು ಪ್ಲಗ್ ಗೇಜ್ಗಾಗಿ ಮತ್ತು ಲಭ್ಯವಿರುವ ಡೇಟಾದೊಂದಿಗೆ ನಾವು ಆಡಿದ್ದೇವೆ ಮೊತ್ತದಲ್ಲಿ 25 030 ಮತ್ತು ಕಡಿಮೆ ಮಿತಿಗಳು ಮೂಲ ಗಾತ್ರದಲ್ಲಿ ಸಮಾನವಾಗಿರುತ್ತದೆ ನಂತರ ನಾವು ಶಾಫ್ಟ್ಗೆ H 7 ಅನ್ನು ನೀಡಿದ್ದೇವೆ ಅಥವಾ f 7 ಗೆ ಸೀಮಿತಗೊಳಿಸುವ ಗಾತ್ರವನ್ನು ನೀಡಿದ್ದೇವೆ ಶಾಫ್ಟ್ ಇದು ಮತ್ತು ಇದು ಇದರೊಂದಿಗೆ GO ಗೇಜ್ ಮತ್ತು NO GO ಗೇಜ್ನ ಆಯಾಮಗಳನ್ನು ಕಂಡುಹಿಡಿಯಲು ನಾವು ಹೇಗೆ ಪ್ರಯತ್ನಿಸುತ್ತೇವೆ ಆದ್ದರಿಂದ ಪರೀಕ್ಷೆಯಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಲು ನೀವು ನಿರೀಕ್ಷಿಸಬಹುದು ಆದ್ದರಿಂದ ನಾವು ಸಮಸ್ಯೆಯ ಈ ಭಾಗವನ್ನು ಮಾತ್ರ ನೋಡುತ್ತಿದ್ದೇವೆ ಇದನ್ನು ನೀವು ಮಿತಿಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೀರಿ ಪ್ಲಗ್ ಗೇಜ್ಗೆ NOT GO ಮಿತಿ 40 ಆದ್ದರಿಂದ ಇದು ಮೈನಸ್ 0 0429 ಆಗಿರುತ್ತದೆ ಮತ್ತು ಇದು ಪ್ಲಸ್ 0 0390 ಮಿಲಿಮೀಟರ್ ಆಗಿರುತ್ತದೆ ಶಾಫ್ಟ್ಗಾಗಿ GO ಸ್ನ್ಯಾಪ್ ಗೇಜ್ನ ಮಿತಿಗಳು ಈ ಕೆಳಗಿನಂತಿವೆ ಆದ್ದರಿಂದ ಇಲ್ಲಿ ಅದು ಯಾವುದಕ್ಕೆ ಹೆಚ್ಚಿನ ಮಿತಿಯಾಗಿರುತ್ತದೆ ಇದು ಮೂಲ ಗಾತ್ರದ ಮೈನಸ್ ಮೂಲಭೂತ ವಿಚಲನ ಮತ್ತು ಸವೆತದ ಅನುಮತಿ ಸವೆತದ ಅನುಮತಿ 10 ಪ್ರತಿಶತ ಆದ್ದರಿಂದ ಇದು 40 00 ಮೈನಸ್ 0 080 ಜೊತೆಗೆ 0 00063 ಮಿಲಿಮೀಟರ್ ಇದು 39 91937 ಮಿಲಿಮೀಟರ್ ನಾವು ಕಡಿಮೆ ಮಿತಿಗಳ ಬಗ್ಗೆ ಮಾತನಾಡಿದರೆ ಅದು 40 00 ಮೈನಸ್ 0 080 ಪ್ಲಸ್ 0 00063 ಅದು ಸವೆತದ ಅನುಮತಿ ಆದ್ದರಿಂದ ಗೇಜ್ ಅನುಮತಿ ಒಂದು ಪ್ಲಸ್ ಸವೆತದ ಅನುಮತಿ ಜೊತೆಗೆ ಗೇಜ್ ಅನುಮತಿ 0 ಆದ್ದರಿಂದ ಈ ಗೇಜ್ ಅನುಮತಿ ನಮಗೆ ಉತ್ತರ ಸಿಗುವುದು 39 ಈಗ ನಾವು GO ಗೇಜ್ಗೆ ಮಿತಿ ತೆಗೆದುಕೊಳ್ಳೋಣ GO ಸ್ನ್ಯಾಪ್ ಗೇಜ್ 40 0 ಕ್ಕೆ ಸಮಾನವಾಗಿರುತ್ತದೆ ಇದು ಮೈನಸ್ 0 08693 ಮತ್ತು ಮೈನಸ್ 0 08063 ಆಗಿರುತ್ತದೆ GO ಸ್ನ್ಯಾಪ್ ಗೇಜ್ಗೆ ಇದು ಮಿತಿಯಾಗಿರುತ್ತದೆ ಆದ್ದರಿಂದ ಇದು ಮೈನಸ್ ಆಗಿರುತ್ತದೆ NO GO ಗೇಜ್ನ ಮಿತಿ ನಾನು ಉತ್ತರವನ್ನು ಬರೆಯುತ್ತೇನೆ ನೀವು ಇದನ್ನು ಪ್ರಯತ್ನಿಸಬಹುದು ಮತ್ತು ನಾವು ಪರಿಹಾರವನ್ನು ನೀಡುತ್ತೇವೆ ಆದ್ದರಿಂದ ವ್ಯಾಯಾಮವನ್ನು ಪುನರಾವರ್ತಿಸಲಾಗುತ್ತದೆ ನಾನು ನೇರವಾಗಿ ಉತ್ತರವನ್ನು ಬರೆಯುತ್ತೇನೆ ಎಂದು ಭಾವಿಸಿದೆ 4 ಇದು ಮೈನಸ್ 0 1430 ಆಗುತ್ತದೆ ಮತ್ತು ಇದು ಮೈನಸ್ 0 1493 ಮಿಲಿಮೀಟರ್ ಆಗಿರುತ್ತದೆ Limit for Not Go plug gauge 40 0390 For Shaft Limit of Go Snap Gauge as follows High limit Basic Size - Fundamental deviation Wear allowance 40 91937 mm Lower Limit 40 91307 mm Limit for Go Snap Gauge 40 08693 Limit for Go Snap Gauge 40 1493 ಹಿಂದಿನ ಸ್ಲೈಡ್ಗಳಲ್ಲಿ ಈ ವಿವರಣೆಗೆ ನಾವು ಈಗಾಗಲೇ ನೀಡಿದ್ದೇನೆ ಈ ಭಾಗವು ಸಮಸ್ಯೆಯ ಶೇಕಡಾ 10 ರಷ್ಟು ಸವೆತದ ನಷ್ಟವನ್ನು ನೋಡಿಕೊಳ್ಳಲು ಪ್ರಯತ್ನಿಸುತ್ತದೆ ಅದನ್ನು ನಾನು ಪರಿಹರಿಸಲಿಲ್ಲ ಈಗ ಸವೆತದ ನಷ್ಟವನ್ನು ನಾನು ಪರಿಹರಿಸಿದ್ದೇನೆ ಆದ್ದರಿಂದ ಇದು ಸವೆತದ ನಷ್ಟ ನೀವು ಅದನ್ನು ಪರಿಹರಿಸಬಹುದು ಮತ್ತು ನಂತರ ನೀವು ಅದಕ್ಕೆ ಉತ್ತರವನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಈ ಅಧ್ಯಾಯದಲ್ಲಿ ನಾವು ನೋಡಿದದನ್ನು ಮರುಹೊಂದಿಸಲು ಮೊದಲು ನಾವು ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನು ನೋಡಿದ್ದೇವೆ ನಂತರ ನಾವು ಪರಸ್ಪರ ಬದಲಾಯಿಸಬಹುದಾದ ಮೂಲಭೂತ ಪರಿಕಲ್ಪನೆಗಳಾದ ನಿಖರತೆ ಖಚಿತತೆ ದ್ವಿಪದ ವಿತರಣೆಯನ್ನು ನೋಡಿದ್ದೇವೆ ನಂತರ ನಾವು ಪರಸ್ಪರ ಬದಲಾಯಿಸುವಿಕೆಯ ಪರಿಕಲ್ಪನೆಯನ್ನು ನೋಡಿದ್ದೇವೆ ನಂತರ ನಾವು ಆಯ್ದ ಜೋಡಣೆಯನ್ನು ನೋಡಿದ್ದೇವೆ ಆಯ್ದ ಜೋಡಣೆ ಎಂದರೆ ಮೊದಲು ನೀವು ಸಂಪೂರ್ಣ ಬಿನ್ ಭಾಗಗಳನ್ನು ತೆಗೆದುಕೊಂಡು ನೀವು ಆಯ್ಕೆ ನಂತರ ಅದನ್ನು ವಿವಿಧ ಆಯಾಮಗಳಿಗೆ ವಿಂಗಡಿಸಿ ನಂತರ ಅದಕ್ಕೆ ಅನುಗುಣವಾಗಿ ನೀವು ಸಂಯೋಗದ ಆಯಾಮಗಳನ್ನು ಹಲವಾರು ಬಿನ್ ಗಳಲ್ಲಿ ವಿಂಗಡಿಸಿ ತದನಂತರ ಪ್ರತಿಯೊಂದರಿಂದಲೂ ಆರಿಸಿ ನಂತರ ಮಾಡಲು ಪ್ರಾರಂಭಿಸಿ ನಂತರ ನಾವು ಸಹಿಷ್ಣುತೆಯನ್ನು ನೋಡಲಾರಂಭಿಸಿದೆವು ನಂತರ ಉತ್ಪಾದನಾ ವೆಚ್ಚ ಮತ್ತು ಕೆಲಸದ ಸಹಿಷ್ಣುತೆಯ ಪ್ರಭಾವ ಏನು ನಂತರ ನಾವು ಸಹನೆಯ ವರ್ಗೀಕರಣವನ್ನು ನೋಡಿದ್ದೇವೆ ನಂತರ ಗರಿಷ್ಠ ವಸ್ತು ಮಿತಿ ಸ್ಥಿತಿ ಮತ್ತು ಕನಿಷ್ಠ ವಸ್ತು ಸ್ಥಿತಿ ನೀವು ಅದನ್ನು ಕಳೆಯಿರಿ ನೀವು ಸಹಿಷ್ಣುತೆಯನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ನಂತರ ನಾವು ಫಿಟ್ಗಳಿಗೆ ತೆರಳುತ್ತೇವೆ ನಮಗೆ ಫಿಟ್ಸ್ ಏಕೆ ಬೇಕು ಏಕೆಂದರೆ ಜೋಡಣೆ ಪ್ರಮುಖ ಪಾತ್ರ ವಹಿಸುತ್ತದೆ ಫಿಟ್ಸ್ನಲ್ಲಿ ನೀವು ಪುರುಷ ಭಾಗ ಮತ್ತು ಸ್ತ್ರೀ ಭಾಗವನ್ನು ಹೊಂದಿರುತ್ತೀರಿ ಸಹಿಷ್ಣುತೆಯನ್ನು ಅವಲಂಬಿಸಿ ನೀಡಲಾಗುವ ಗರಿಷ್ಠ ವಸ್ತು ಮತ್ತು ಕನಿಷ್ಠ ವಸ್ತು ಸ್ಥಿತಿಗಳಿವೆ ನೀವು ಮೂರು ವಿಭಿನ್ನ ರೀತಿಯ ಫಿಟ್ಗಳನ್ನು ಹೊಂದಬಹುದು ಕ್ಲಿಯರೆನ್ಸ್ ಫಿಟ್ ಟ್ರಾನ್ಸಿಶನ್ ಫಿಟ್ ಮತ್ತು ಇನ್ಟರ್ಫೀರನ್ಸ ಫಿಟ್ ಪರಿಸ್ಥಿತಿಗೆ ಅನುಗುಣವಾಗಿ ನಿಮಗೆ ಬೇಕಾದ ಫಿಟ್ ಅನ್ನು ನೀವು ಆಯ್ಕೆ ಮಾಡಬಹುದು ಮತ್ತು ನಂತರ ನಾವು ಅನುಮತಿಗೆ ತೆರಳುತ್ತೇವೆ ಆದ್ದರಿಂದ ನಂತರ ನಾವು ವಿಭಿನ್ನ ಪ್ರಕಾರಗಳನ್ನು ಸಹ ನೋಡಿದ್ದೇವೆ ಹೋಲ್ ಬೇಸ್ ಸಿಸ್ಟಮ್ ಮತ್ತು ಶಾಫ್ಟ್ ಬೇಸ್ ಸಿಸ್ಟಮ್ ಪ್ರಸ್ತುತ ಅತ್ಯಂತ ಜನಪ್ರಿಯವಾದದ್ದು ರಂಧ್ರ ಮೂಲ ವ್ಯವಸ್ಥೆ ಆದ್ದರಿಂದ ಶಾಫ್ಟ್ ಹೋಲ್ ಬೇಸ್ ಸಿಸ್ಟಮ್ನ ಅವಶ್ಯಕತೆಗಳಿಗೆ ಇರಬಹುದು ಅಂತಿಮವಾಗಿ ನಾವು ಮಿತಿಗಳು ಮತ್ತು ಫಿಟ್ಗಳ ವ್ಯವಸ್ಥೆಗಳನ್ನು ನೋಡಿದ್ದೇವೆ ಆ ಎಲ್ಲ ವಸ್ತುಗಳ ಎಲ್ಲಾ ವ್ಯಾಖ್ಯಾನಗಳು ಮತ್ತು ಟೇಲರ್ಸ್ ತತ್ವ ಇದರಲ್ಲಿ ನಾವು ಎರಡು ವಿಷಯಗಳನ್ನು ನೋಡಿದ್ದೇವೆ ಒಂದು GO ಗೇಜ್ ಮತ್ತು ಇನ್ನೊಂದನ್ನು NO GO ಗೇಜ್ ಎಂದು ಕರೆಯಲಾಗುತ್ತದೆ ನೀವು ಪ್ಲಗ್ ಗೇಜ್ ಬಳಸಬಹುದು ನೀವು ಸ್ನ್ಯಾಪ್ ಗೇಜ್ ಬಳಸಬಹುದು GO ಗೇಜ್ ಒಂದೇ ಶಾಟ್ನಲ್ಲಿ ಅನೇಕ ವೈಶಿಷ್ಟ್ಯಗಳನ್ನು ಪರಿಶೀಲಿಸಲು ಪ್ರಯತ್ನಿಸುತ್ತದೆ NO GO ಗೇಜ್ ಒಂದೇ ಶಾಟ್ನಲ್ಲಿ ಕೇವಲ ಒಂದು ವೈಶಿಷ್ಟ್ಯವನ್ನು ಮಾತ್ರ ಪರಿಶೀಲಿಸಲು ಪ್ರಯತ್ನಿಸುತ್ತದೆ ಇದು ಉದ್ದವಾಗಿರುತ್ತದೆ ಮತ್ತು ಇದು ಚಿಕ್ಕದಾಗಿರುತ್ತದೆ ಇದರೊಂದಿಗೆ ನಾವು ಈ ಅಧ್ಯಾಯದ ಅಂತ್ಯಕ್ಕೆ ಬರುತ್ತೇವೆ ಈಗ ನಾನು ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ನಿಯೋಜನೆ ನೀಡಲು ಬಯಸುತ್ತೇನೆ ನನಗೆ ಬೇಕಾಗಿರುವುದು ನೀವು ಉದಾಹರಣೆಗಳನ್ನು ಗುರುತಿಸಬೇಕೆಂದು ನಾನು ಬಯಸುತ್ತೇನೆ ಈ ಉದಾಹರಣೆಗಳು ನಿಜ ಜೀವನದ ಉದಾಹರಣೆಗಳಾಗಿರಬೇಕು ಅಲ್ಲಿ ನೀವು ಕ್ಲಿಯರೆನ್ಸ್ ಫಿಟ್ ಟ್ರಾನ್ಸಿಶನ್ ಫಿಟ್ ಮತ್ತು ಇನ್ಟರ್ಫೀರನ್ಸ ಫಿಟ್ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತೀರಿ ನಂತರ ನೀವು ಏನು ಮಾಡುತ್ತೀರಿ ಕ್ಲಿಯರೆನ್ಸ್ ಇನ್ಟರ್ಫೀರನ್ಸ ಮತ್ತು ಟ್ರಾನ್ಸಿಶನ್ಗಾಗಿ ನೀವು ಕೆಲವು ಉದಾಹರಣೆಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಅದನ್ನು ಮಾಡಿದ ನಂತರ ನೀವು ಏನು ಮಾಡುತ್ತೀರಿ ನೀವು ಅದೇ ಉದಾಹರಣೆಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೀರಿ ಮತ್ತು ಫಿಟ್ ಅನ್ನು ಕ್ಲಿಯರೆನ್ಸ್ನಿಂದ ಇನ್ಟರ್ಫೀರನ್ಸ ಇನ್ಟರ್ಫೀರನ್ಸನಿಂದ ಟ್ರಾನ್ಸಿಶನ್ಗೆ ಬದಲಾಯಿಸಲು ಪ್ರಯತ್ನಿಸುತ್ತೀರಿ ಔಟ್ಪುಟ್ನ ವಿಷಯದಲ್ಲಿ ಉತ್ಪನ್ನಕ್ಕೆ ಏನು ಪ್ರತಿಕ್ರಿಯೆ ಇರುತ್ತದೆ ತಿಳಿದುಕೊಳ್ಳಿ ಇದನ್ನು ಏಕೆ ನೀಡಲಾಗಿದೆ ಈ ವ್ಯಾಯಾಮವು ಎಷ್ಟು ಮುಖ್ಯವಾಗಿದೆ ಎಂಬುದನ್ನು ನಿಮಗೆ ನೀಡುತ್ತದೆ ಮುಂದಿನದು ನಿಮ್ಮ ಎರೇಸರ್ಗಾಗಿ ಅಳಿಸುವ ವಸ್ತು ನೀವು ಗೇಜ್ ಮಾಡಲು ನಾನು ಬಯಸುತ್ತೇನೆ ನೀವು ಕ್ಯೂಬಾಯ್ಡಲ್ ಎರೇಸರ್ ಅನ್ನು ಪಡೆಯುತ್ತೀರಿ ಅದಕ್ಕಾಗಿ ಗೇಜ್ ಮಾಡಲು ಪ್ರಯತ್ನಿಸಿ ಉದ್ದ ಮತ್ತು ಅಗಲವನ್ನು ಪರೀಕ್ಷಿಸಿ ನಾನು ಗೇಜ್ ಎಂದು ಹೇಳಿದಾಗ ಅದು ಎರಡು ವಿಭಾಗಗಳನ್ನು ಹೊಂದಿರಬೇಕು ಅದು GO ಗೇಜ್ ಹೊಂದಿರಬೇಕು ಅದಕ್ಕೆ NO GO ಗೇಜ್ ಇರಬೇಕು ಇದರರ್ಥ ನೀವು ಗೇಜ್ ಮಾಡಬೇಕು ಈ ಗೇಜ್ ತಯಾರಾಗುತ್ತಿರುವ ಎರೇಸರ್ ಉದ್ದ ಮತ್ತು ಅಗಲದ ದೃಷ್ಟಿಯಿಂದ ಪರಿಪೂರ್ಣವಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಸೂಚಕ ಮಾಪಕಗಳು ಎಷ್ಟು ಮುಖ್ಯ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಲು ಮತ್ತು ಪ್ರಶಂಸಿಸಲು ಈ ಎರಡು ಉದಾಹರಣೆಗಳನ್ನು ಪ್ರಯತ್ನಿಸಬೇಕು ಆಯಾಮವನ್ನು ಕಂಡುಹಿಡಿಯಲು ಗೇಜ್ ಮಾಡುವುದು ಎಷ್ಟು ಕಷ್ಟ ಇದು ಸುಲಭದ ತಮಾಷೆಯಲ್ಲ ಅದನ್ನು ಕಂಡುಹಿಡಿಯಲು ನೀವು ಹಲವಾರು ಲೆಕ್ಕಾಚಾರಗಳನ್ನು ಮಾಡಬೇಕಾದರೆ ಮತ್ತು ಇತರ ವಿಷಯವು ಹೊಂದಿಕೊಳ್ಳುತ್ತದೆ ಮತ್ತು ಸಹಿಸಿಕೊಳ್ಳುತ್ತದೆ ಇದರೊಂದಿಗೆ ನಾವು ಈ ಮಿತಿಗಳು ಫಿಟ್ಗಳು ಮತ್ತು ಸಹಿಷ್ಣುತೆಯ ಅಧ್ಯಾಯದ ಅಂತ್ಯಕ್ಕೆ ಬರುತ್ತೇವೆ ಮತ್ತು ದಯವಿಟ್ಟು ಈ ಎರಡು ಕಾರ್ಯಯೋಜನೆಗಳನ್ನು ಮಾಡಲು ಪ್ರಯತ್ನಿಸಿ ನೀವು ಅದನ್ನು ನನಗೆ ಮತ್ತೆ ಸಲ್ಲಿಸಿ ಆದರೆ ನೀವು ಈ ದೃಷ್ಟಿಕೋನದಿಂದ ನೋಡಲಾರಂಭಿಸಿದಾಗ ನೀವು ಕಲಿಯುವಿರಿ ಮತ್ತು ಮಾಪನಶಾಸ್ತ್ರ ವಿಷಯ ಮತ್ತು ನಿರ್ದಿಷ್ಟವಾಗಿ ಈ ವಿಷಯವನ್ನು ನೀವು ಪ್ರಶಂಸಿಸುತ್ತೀರಿ ತುಂಬ ಧನ್ಯವಾದಗಳು